ಎಲ್ರಿಗು ನಮಸ್ಕಾರ ನಾನು ಸಾಕೇತ್ ಕುಮಾರ್ ಕಂಪ್ಯುಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಿಂದ ನನ್ನ ಪಾಜೆಕ್ಟ್ ಪಾರ್ಟ್ನರ್ ನಾರಯಣ್ ಕುನಾಲ್ ಕಂಪ್ಯುಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಿಂದ ಇವತ್ತು ನಾವು NodeMCU ESP8266 ಉಪಯೋಗಿಸಿಕೊಂಡು ಹೋಮ್ ಅಟೊಮೆಷಿನ್ ಸಿಸ್ಟಮ್ ಅನ್ನು ತೋರಿಸಲಿದ್ದೇವೆ NodeMCU ESP8266 ಮತ್ತು MQTT ಪ್ರೊಟೊಕಾಲ್ ಉಪಯೋಗಿಸಿಕೊಂಡು ಹೋಮ್ ಅಟೊಮೆಷಿನ್ ಅನ್ನು ಡಿಸೈನ್ ಮಾಡುವುದು ನಮ್ಮ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶವಾಗಿದೆ MQTT ಕ್ಲೈಂಟ್ ನಿಂದ ಡಾಟವನ್ನ ರೀಡ್ ಮಾಡವಂತ ಮತ್ತು ಮನೆಯ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗಳ ಸ್ವಿಚ್ಚಿಂಗ್ ಆಕ್ಷನ್ ಅನ್ನು ನಿರ್ಧರಿಸುವಂತ NodeMCU ಅನ್ನು ಉಪಯೋಗಿಸಿದ್ದೇವೆ ಮತ್ತು ಡಾಟ ವಿಜುವಲೈಜೇಷನ್ ಮತ್ತು ಸ್ಟೊರೇಜ್ ಸಲುವಾಗಿ ನಾವು ಥಿಂಗ್ಸ್ಪೀಕ್ ಕ್ಲೌಡ್ ಅನ್ನು ಉಪಯೋಗಿಸಿದ್ದೇವೆ NodeMCU ESP8266 ನಾಲ್ಕು ರಿಲೇ ಮಾಡ್ಯುಲ್ ಅಲ್ಟ್ರಾಸೋನಿಕ್ ಸೆನ್ಸರ್ HCSR04 ಮತ್ತು ಪವರ್ ಮಾಡ್ಯುಲ್ Wi Fi IEEE 802 11 ಕನೆಕ್ಟಿವಿಟಿ ಮಾಡ್ಯುಲ್ ಅನ್ನು ನಾವು ಉಪಯೋಗಿಸುತ್ತಿದ್ದೇವೆ ನಾವು MQTT ಮತ್ತು HTTP ಕಮ್ಯುನಿಕೇಷನ್ ಪ್ರೊಟೊಕಾಲ್ ಉಪಯೋಗಿಸುತ್ತಿದ್ದೇವೆ ನಾವು ಕೋಡಿಂಗ್ ಸಲುವಾಗಿ ಆಂಡ್ರಾಯ್ಡ್ IDE ಅನ್ನು ಉಪಯೋಗಿಸುತ್ತಿದ್ದೇವೆ ಮತ್ತು ಕ್ಲೌಡ್ ಪ್ಲಾಟ್ ಫಾರ್ಮ್ ಥಿಂಗ್ಸ್ಪೀಕ್ ಮತ್ತು C ಮತ್ತು C ಲಾಂಗ್ವೇಜ್ ಅನ್ನು ಉಪಯೋಗಿಸಿದ್ದೇವೆ ಈಗ ಪಿನ್ ಕನೆಕ್ಷನ್ಸ್ ಓಕೆ ನಾವು MQTT ಬ್ರೋಕರ್ ಉಪಯೋಗಿಸುತ್ತಿದ್ದೇವೆ ಹಾಗಾಗಿ MQTT ಪಬ್ಲಿಷ್ ಸಬ್ಸ್ಕ್ರೈಬ್ ಮಾಡೆಲ್ಗಳನ್ನ ಆಧರಿಸಿದೆ ಬ್ರೋಕರ್ ತರಹ ನಾವು HiveMQ ಬ್ರೋಕರ್ ಅನ್ನು ಉಪಯೋಗಿಸಿದ್ದೇವೆ ಅದನ್ನ ನಾವು ಲ್ಯಾಪ್ಟ್ಯಾಪ್ ನಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ ಮತ್ತು ಕ್ಲೈಂಟ್ ಸಲುವಾಗಿ ನಾವು MQTT Dash ಅನ್ನು ಉಪಯೋಗಿಸುತ್ತಿದ್ದೇವೆ ಅದನ್ನ ನಾವು ಸ್ಮಾರ್ಟ್ ಪೋನಿನಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ ಮತ್ತು NodeMCU ಕೂಡ MQTT ಕ್ಲೈಂಟ್ ಆಗಿ ಕೆಲಸಮಾಡುತ್ತದೆ ನಮ್ಮ ಪ್ರಾಜೆಕ್ಟ್ ಹೀಗೆ ಕೆಲಸ ಮಾಡುತ್ತದೆ MQTT ಕ್ಲೈಂಟ್ ಎರಡು ತರಹ ಇದೆ ಒಂದು ಪಬ್ಲಿಷರ್ ಒಂದು ಸಬ್ಸ್ಕ್ರಿಬರ್ ಹಾಗಾಗಿ ಇಲ್ಲಿ NodeMCU ಸಬ್ಸ್ಕ್ರಿಬರ್ ಆಗಿ ಕೆಲಸ ಮಾಡುತ್ತಿದೆ ಮತ್ತು MQTT Dash ಪಬ್ಲಿಷರ್ ಆಗಿ ಕೆಲಸ ಮಾಡುತ್ತಿದೆ ಮೊಬೈಲ್ನಿಂದ ನಮ್ಮ ಎಲೆಕ್ಟಿçಕಲ್ ಅಪ್ಲಯನ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡುತ್ತೇವೆ ಮೊಬೈಲ್ನಿಂದ ನಾವು ಡಾಟವನ್ನ ಕಳಿಸುತ್ತೇವೆ ಆ ಡಾಟಾದ ಆಧಾರದ ಮೇಲೆ NodeMCU ಆಕ್ಷನ್ ತೆಗೆದುಕೊಳ್ಳುತ್ತದೆ ಅಂದ್ರೆ ಇದು ಫ್ಯಾನ್ ಬಲ್ಬ್ ಯಾವುದಾದರು ಯಾಕ್ಟಿವೇಟ್ ಮಾಡುತ್ತದೆ ಇದು ರಿಲೇ ಮಾಡ್ಯುಲ್ ಮೂಲಕ ಕನೆಕ್ಟ್ ಆಗಿರುತ್ತದೆ ಇನ್ನೊಂದು ವಿಷಯ ನಾವು ಅಲ್ಟ್ರಾ ಸೋನಿಕ್ ಸೆನ್ಸರ್ ಉಪಯೋಗಿಸಿದ್ದೇವೆ ಅಲ್ಟ್ರಾ ಸೋನಿಕ್ ಸೆನ್ಸರ್ ಮೋಷನ್ ಡಿಟೆಕ್ಷನ್ ಸಿಮುಲೇಟ್ ಮಾಡಲು ಉಪಯೋಗಿಸುತ್ತೇವೆ ಹಾಗಾಗಿ ಯಾವಾಗೆಲ್ಲ ಅಲ್ಟ್ರಾ ಸೋನಿಕ್ ಸೆನ್ಸರ್ ಹತ್ತಿರ ಹೋಗ್ತೀವಿ ಆವಾಗ ಇದು ಬಲ್ಬ್ ಅನ್ನ ಯಾಕ್ಟಿವೇಟ್ ಆಥವಾ ಡಿಯಾಕ್ಟಿವೇಟ್ ಮಾಡುತ್ತದೆ ಈಗ ನಾನು ಈ ಪ್ರಾಜೆಕ್ಟ್ ಡೆಮೊ ಕೊಡುತ್ತೇನೆ ಇದು ಈ ಪ್ರಾಜೆಕ್ಟಿನ ನಮ್ಮ ಸರ್ಕ್ಯುಟ್ ಡೈಗ್ರಾಮ್ ಇದು NodeMCU ಮತ್ತು ಇದು ಪವರ್ ಮಾಡ್ಯುಲ್ ಮತ್ತು ಇದು ಅಲ್ಟ್ರಾ ಸೋನಿಕ್ ಸೆನ್ಸರ್ ಮತ್ತು ಇಲ್ಲಿ ಬೋರ್ಡ್ನಲ್ಲಿರುವ ರಿಲೇ ಮಾಡ್ಯುಲ್ಗೆ ಕನೆಕ್ಟ್ ಆಗಿದೆ ಒಕೆ ಈಗ ನಾವು ಡೆಮೊ ಕೊಡುತ್ತೇವೆ MQTT Dash ಅನ್ನು ನಾವು ಹೊಂದಿದ್ದೇವೆ ಇದು MQTT ಕ್ಲೈಂಟ್ ಪಬ್ಲಿಷರ್ ತರಹ ಕೆಲಸ ಮಾಡುತ್ತದೆ ಇದರಲ್ಲಿ ನಾಲ್ಕು ಪೊರ್ಟ್ಗಳಿವೆ ರಿಲೇ ಮಾಡ್ಯುಲ್ ರಿಲೇ 1 ಪೊರ್ಟ್ ರಿಲೇ 2 ರಿಲೇ 3 ರಿಲೇ 4 ಯಾವಾಗ ನಾವು ಇದರ ಮೇಲೆ ಕ್ಲಿಕ್ ಮಾಡ್ತೀವೊ ಇದು NodeMCU ಸರ್ವರ್ಗೆ ಡಾಟವನ್ನು ಕಳಿಸುತ್ತದೆ ನಂತರ NodeMCU ಸರ್ವರ್ ಡಾಟದ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಳುತ್ತದೆ ಕ್ಲಿಕ್ ಅಂತಿರುವ ಈ ಬಟನ್ ಅನ್ನು ನಾವು ಕ್ಲಿಕ್ ಮಾಡ್ತಿದಿವಿ ಹಾಗಾಗಿ ಬಲ್ಬ್ ಉರಿಯುತ್ತಿದೆ ಮತ್ತು ಯಾವಾಗ ಆಫ್ ಮಾಡ್ತೀವೊ ಇದು ಆಫ್ ಅಗುತ್ತದೆ ಈ ರೀತಿ ರಿಲೇಯ ಎಲ್ಲಾ ನಾಲ್ಕು ಪೊರ್ಟ್ಗಳನ್ನ ಸಿಮುಲೆಟ್ ಮಾಡಿದ್ದೇವೆ ರಿಲೇ ಮೂರು ಫ್ಯಾನ್ ಅನ್ನ ಕಂಟ್ರೊಲ್ ಮಾಡುತ್ತದೆ ಮತ್ತು ನಾವು ಆಫ್ ಮಾಡಿದಾಗ ಅದು ಆಫ್ ಆಗುತ್ತದೆ ಇದೇ ರೀತಿ ನಾವು ಬೋರ್ಡ್ ಮೇಲಿರುವ LED ಬಲ್ಬ್ ಸಿಮುಲೆಟ್ ಮಾಡಿದ್ದೇವೆ ಮತ್ತದನ್ನ ನಾವು ಆಫ್ ಮಾಡಿದ್ದೇವೆ ಅಲ್ಟ್ರಾಸೋನಿಕ್ ಸೆನ್ಸರ್ ನಮ್ಮಲ್ಲಿದೆ ಅಲ್ಟ್ರಾಸೋನಿಕ್ ಸೆನ್ಸರ್ ಮೂಲಕ ನಾವು ಮೋಷನ್ ಡಿಟೆಕ್ಷನ್ ಸಿಮುಲೆಟ್ ಮಾಡಿದ್ದೇವೆ ಯಾವಾಗ 5 ಸೆಂಟಿಮೀಟರ್ ನಿಂದ 50 ಸೆಂಟಿಮೀಟರ್ ನಷ್ಟು ಹತ್ತಿರ ಹೋಗ್ತಿವಿ ಇದು ತನ್ನಷ್ಟಕ್ಕೆ ತಾನೆ ಬಲ್ಬ ಅನ್ನು ಉರಿಸುತ್ತದೆ ಮತ್ತೆ ನಾನು ಅಲ್ಲಿಗೆ ಹೋದ್ರೆ ಇದು ಆಫ್ ಆಗುತ್ತದೆ ನೋಡೀಗ ಆಫ್ ಆಗಿದೆ NodeMCU ಸರ್ವರ್ ತೆಗೆದುಕೊಂಡ ಆಕ್ಷನ್ಗಳನ್ನ ಥಿಂಗ್ಸ್ಪೀಕ್ ಕ್ಲೌಡ್ಗೆ ಕಳಿಸಲಾಗುತ್ತದೆ ಹಾಗಾಗಿ ಆ ಡಾಟ ಇಲ್ಲಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ಚಂದ್ರಾಣಿ ರೆ ಚೌದರಿ ಐಐಟಿ ಖರಗ್ಪುರದ ಮತ್ತು ಸಿಎಸ್ಸಿ ವಿಭಾಗದ ಪಿಎಚ್ಡಿ ರಿಸೆರ್ಚ್ ಸ್ಕಾಲರ್ ನಾನು ಒಂದು ಪ್ರಾಜೆಕ್ಟ್ ಅನ್ನು ತೋರಿಸುತ್ತೇನೆ ಇದು ರೋಡ್ ಸರ್ಫೆಸ್ ಮಾನಿಟರಿಂಗ್ ಡಿಟೆಕ್ಷನ್ ಮತ್ತು ನೊಟಿಫಿಕೇಶನ್ಗಳು ಪ್ರಾಜೆಕ್ಟ್ ಈ ಉದ್ದೇಶಕ್ಕೆ ನಾನು NodeMCU ಮತ್ತು MPU 6050 ಸರ್ಕ್ಯಟ್ ಉಪಯೋಗಿಸುತ್ತಿದ್ದೇನೆ ಇಲ್ಲಿ ಸರ್ಕ್ಯುಟ್ NodeMCU ಒಳಗೊಂಡಿದೆ ಮತ್ತು ಈ NodeMCU MPU 6050 ಸೆನ್ಸರ್ಗಳಿಗೆ ಕನೆಕ್ಟ್ ಆಗಿದೆ ಹಾಗಾಗಿ MPU 6050 ಸೆನ್ಸರ್ ಮೂಲತಃ ಅಕ್ಸಿಲರೊಮೀಟರ್ ಗೈರೊಸ್ಕೊಪ್ ಮತ್ತು ಟೆಂಪರೆಚರ್ ಸೆನ್ಸರ್ ಗಳನ್ನ ಒಳಗೊಂಡಿರುತ್ತದೆ ಹಾಗಾಗಿ ಈ ಸೆನ್ಸರ್ ರೋಡ್ ಸರ್ಫೆಸ್ ಅಕ್ಸಿಲರೇಷನ್ಗಳನ್ನ ಡಿಟೆಕ್ಟ್ ಮಾಡುತ್ತದೆ ಮತ್ತು ಇದು ಈ ಡಾಟವನ್ನ NodeMCUಯಿಂದ ಒಂದು ಸರ್ವೆರ್ಗೆ ಕಳಿಸುತ್ತದೆ ಈ ಕೇಸಿನಲ್ಲಿ ನನ್ನ ಲ್ಯಾಪ್ಟಾಪ್ ಸರ್ವೆರ್ ತರಹ ವರ್ತಿಸುತ್ತದೆ ಒಂದು ಪೈಥಾನ್ ಕೋಡ್ ರನ್ ಆಗ್ತಿದೆ ಇಲ್ಲಿ ಇದಲ್ಲದೆ ನಾನು MQTT ಪ್ರೊಟೊಕಲ್ ಉಪಯೋಗಿಸುತ್ತಿದ್ದೇನೆ ಮೂಲತಃ MQTT ಪಬ್ಲಿಷರ್ ಸಬ್ಸ್ಕ್ರೈಬ್ ಮೆಕಾನಿಸ್ಮ್ ಮೇಲೆ ಅಕ್ಟ್ ಮಾಡುತ್ತದೆ ಹಾಗಾಗಿ ಇಲ್ಲಿ ಪಬ್ಲಿಷಿಂಗ್ ಗಾಗಿ ನಾನು HiveMQ ಬ್ರೋಕರ್ ಉಪಯೋಗಿಸುತ್ತಿದ್ದೇನೆ ಮತ್ತು ಇನ್ನೊಂದು ಕ್ಲೈಂಟ್ ಇಲ್ಲಿ ಬೇಕಾಗುತ್ತದೆ ನನ್ನ ಫೋನಿನಲ್ಲಿ ಒಂದು ಕ್ಲೈಂಟ್ ಇದೆ ಈ ಕ್ಲೈಂಟ್ ಗಳುಮುಖ್ಯವಾಗಿ ಆಕ್ಟ್ ಮತ್ತು ರೋಡ್ ಕಂಡಿಷನ್ಗಳ ಬಗ್ಗೆ ಇನ್ಫರ್ಮೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡುತ್ತವೆ ಉಧಾಹರಣೆಗೆ ಇದು ತನ್ನಷ್ಟಕ್ಕೆ ತಾನೆ ರೋಡ್ ಕಂಡಿಷನ್ ಸರಿಯಿಲ್ಲ ಅಂತ ಡಿಸ್ಪ್ಲೇ ಮಾಡಿದೆ ಯಾಕೆಂದ್ರೆ ಇದು ತನ್ನಷ್ಟಕ್ಕೆ ತಾನೇ ರೋಡ್ ಕಂಡಿಷನ್ ಟಾಪಿಕ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡುತ್ತದೆ ಹಾಗಾಗಿ ಇದು ತನ್ನಷ್ಟಕ್ಕೆ ತಾನೆ ಡಾಟವನ್ನ ಕೊಡುತ್ತದೆ ಇವುಗಳ ಬಗ್ಗೆ ಈ ಪ್ರಾಜೆಕ್ಟ್ ಮತ್ತು ಈ ಪ್ರಾಜೆಕ್ಟಿನ ಮುಖ್ಯ ಉದ್ದೇಶ ಅಂದ್ರೆ ರೋಡ್ ಸರ್ಫೆಸ್ಗಳ ಬಗ್ಗೆ ಎಚ್ಚರಿಕೆಯಿಂದಿರುವುದು ರೋಡ್ ಸರ್ಫೆಸ್ ಸರಿಯಿದೆಯಾ ಅಥವಾ ಇಲ್ವಾ ಮತ್ತು ರೋಡ್ ಸರ್ಫೆಸ್ನಲ್ಲಿ ಪಾತ್ಹೊಲ್ಗಳು ಅಥವಾ ಬಂಪ್ಗಳು ಅಥವಾ ಬೇರೆ ಬೇರೆ ವಿಳಾಸಕ್ಕೆ ಕಳಿಸಿದ ನೊಟಿಫಿಕೆಷನ್ ಅನುಗುಣವಾಗಿ ಇಲ್ವಾ ಹಾಗಾಗಿ ಅವರು ರೋಡ್ ಸರ್ವೀಸ್ ಬಗ್ಗೆ ತಿಳಿದಿರುತ್ತದೆ ಮತ್ತು ಈ ರೀತಿಯಾಗಿ ಅಕ್ಸಿಡೆಂಟ್ ಕೂಡ ತಡೆಗಟ್ಟಬಹುದು ನಾನಿಲ್ಲಿ ಈ ಪ್ರಾಜೆಕ್ಟಿನ ಡೆಮೊ ಮಾಡಲಿದ್ದೇನೆ ಯಾವ ಕಾರ್ನಲ್ಲಿ ಈ ಸರ್ಕ್ಯುಟ್ ಇರುತ್ತದೊ ಆ ಕಾರು ಚಲಿಸುತ್ತಿವೆ ಮತ್ತು ರೋಡ್ ಸರ್ಫೆಸ್ ಬಗ್ಗೆ ಡಾಟವನ್ನ ಪಡೆಯುತ್ತಿವೆ ಈ ಕೇಸಿನಲ್ಲಿ ರೋಡ್ ಸಂಪೂರ್ಣವಾಗಿ ಸ್ಮೂತ್ ಆಗಿದೆ ಯಾವ ಅನಾಮಲಿಯೂ ಇಲ್ಲ ಇಲ್ಲಿ ಹಾಗಾಗಿ ಸ್ಮೂತ್ ಎನ್ನುವ ಔಟ್ಪುಟ್ ತೋರಿಸುತ್ತದೆ ಆದ್ರೆ ಯಾವಾಗ ಇದು ಅಲ್ಲಿಗೆ ಹೋಗುತ್ತದೆ ಅಲ್ಲಿ ಕೆಲವು ಅನಾಮಲಿಗಳು ಇದಾವೆ ಹಾಗಾಗಿ ಇದು ರೊಡ್ ಸರ್ವೀಸ್ ಸರಿಯಿಲ್ಲ ಅಂತ ತೋರಿಸುತ್ತದೆ ಮತ್ತು ಇತ್ಯಾದಿ ಮತ್ತು ಡಾಟ ನನ್ನ ಸರ್ವೆರ್ಗೆ ಟ್ರಾನ್ಸಿö್ಮಟ್ ಆಗುತ್ತದೆ ಈ ಕಾರಣಕ್ಕೆ ಸರ್ವೆರ್ ರೋಡ್ ಕಂಡಿಷನ್ ಸ್ಮೂತ್ ಮತ್ತು ಸರಿಯಿಲ್ಲ ಎನ್ನುವ ಡಾಟವನ್ನ ಕೊಡುತ್ತದೆ ಸರ್ವೀಸ್ನಲ್ಲಿ ಯಾವುದೇ ಅನಾಮಲಿಗಳು ಇಲ್ಲದಿರುವ ಕಾರಣ ಇದು ರೋಡ್ ಕಂಡಿಷನ್ ಸ್ಮೂತ್ ಆಗಿದೆ ಎಂದು ತೋರಿಸುತ್ತದೆ ಅಂದ್ರೆ ಈ ಕಾರುಗಳಿಂದ ಡಾಟ ಸೆರ್ವೆರ್ಗೆ ಕಳುಹಿಸಲಾಗುತ್ತದೆ ಇಲ್ಲಿ HiveMQ ಬ್ರೋಕರ್ ಇನ್ಸ್ಟಾಲ್ ಮಾಡಿದೆ ಈ ಬ್ರೋಕರ್ ಅಲ್ಲದೆ ಡಾಟ ಈ ಮೊಬೈಲ್ ಫೋನಿಗೂ ಬರುತ್ತೆ ಯಾಕಂದ್ರೆ ಈ ಮೊಬೈಲ್ ಫೋನ್ ಈಗಾಗಲೆ ಇನ್ರ್ಮೇಷನ್ ಸಬ್ಸ್ಕ್ರೈಬ್ ಮಾಡಿದೆ ಮತ್ತು ಇದು ತನ್ನಷ್ಟಕ್ಕೆ ತಾನೆ ರೋಡ್ ಕಂಡಿಷನ್ ಸ್ಮೂತ್ ಆಗಿತ್ತು ಅಂತ ತೋರಿಸುತ್ತದೆ ಇದು ತೋರಿಸ್ತಾಯಿದೆ ಮತ್ತು ಇಲ್ಲಿ ಬಂದ ಮೆಸೇಜುಗಳ ಸಂಖ್ಯೆ 190 ಅಂದ್ರೆ ಇಲ್ಲಿಗೆ ಡಾಟ ತನ್ನಷ್ಟಕ್ಕೆ ತಾನೆ ಕಳುಹಿಸಲಾಗುತ್ತದೆ ಎಲ್ರಿಗೂ ನಮಸ್ಕಾರ ನಾನು ಅರುಣ್ ಇವ್ರು ಅಬ್ಬಾಸ್ ನಾವಿಬ್ಬರೂ ಐಐಟಿ ಖರಗ್ಪುರ್ ಕಂಪ್ಯುಟರ್ ಸೈನ್ಸ್ ವಿಭಾಗದವರು ನಮ್ಮ ಪ್ರಾಜೆಕ್ಟ್ ಸ್ಮಾರ್ಟ್ ಡೋರ್ಬೆಲ್ ಇದು ಇವತ್ತಿನ ಡೋರ್ಬೆಲ್ಗಳನ್ನ ಸುಧಾರಿಸಲು IoT ಟೆಕ್ನಾಲಜಿಗಳನ್ನ ಉಪಯೋಗಿಸುತ್ತದೆ ಇವತ್ತಿನ ಡೋರ್ಬೆಲ್ ಗಳು ಸೌಂಡ್ ನೋಟಿಫಿಕೇಷನ್ ಸಿಸ್ಟಮ್ಗಳು ಅವು ಯಾರಾದರು ಹೊರಗಡೆ ಇದ್ದರೆ ಸೌಂಡ್ ನೋಟಿಫಿಕೇಷನ್ ಅನ್ನು ಮನೆಯ ಮಾಲಿಕನಿಗೆ ಅನ್ನು ಕೊಡುತ್ತವೆ ಮತ್ತು ಕೆಲವು ಅಡ್ವಾನ್ಸ್ ಆಗಿರುವ ಡೋರ್ಬೆಲ್ಗಳು ಪೀಪ್ಹೋಲ್ಗಳ ಕೆಲಸವನ್ನ ಸುಧಾರಿಸುತ್ತವೆ ಮನೆಯ ಹೊರಗಿನ ದೃಶ್ಯವನ್ನು ಕ್ಯಾಮರಗಳಿಂದ ಆಥವಾ ಇತರೆಗಳಿಂದ ತೋರಿಸುವುದರ ಮೂಲಕ ಅದು ಈಗಾಗಲೆ ಅಸ್ತಿತ್ವದಲ್ಲಿದೆ ಈ ಟೆಕ್ನಾಲಜಿಯನ್ನ ಸುಧಾರಿಸಲು IoT ಟೆಕ್ನಾಲಜಿಗಳನ್ನ ಉಪಯೋಗಿಸುತ್ತಿದ್ದೇವೆ ಈ ಪ್ರಾಜೆಕ್ಟಿನಲ್ಲಿ ಮುಖ್ಯವಾಗಿ ಮೂರು ಫೀಚರ್ಗಳನ್ನ ಅಳವಡಿಸಿದ್ದೇವೆ ಮೊದಲನೆಯದು ಯಾರಾದರು ಡೋರ್ಬೆಲ್ ಅನ್ನು ಕ್ಲಿಕ್ ಮಾಡಿದ್ರೆ ಮನೆಯ ಮಾಲಿಕ ಮನೆಯಲ್ಲಿ ಇಲ್ಲದಿದ್ದರೂ ನಮ್ಮ ಸಿಸ್ಟಮ್ ಮಾಲಿಕನಿಗೆ ಸ್ಮಾರ್ಟ್ ಫೋನಿಗೆ IoT ಟೆಕ್ನಾಲಜಿಗಳ ಮೂಲಕ ಮಾಹಿತಿ ಕೊಡಿತ್ತವೆ ಎರಡನೆಯ ಫೀಚರ್ ಏನೆಂದರೆ ಯಾರಾದರೂ ನಿಮ್ಮ ಮನೆಯ ಮುಂದೆ ಓಡಾಡುತ್ತಿದ್ದರೆ ಮತ್ತು ಕ್ಲಿಕ್ ಮಾಡದೆಯಿದ್ದರೆ ನಮ್ಮಲ್ಲಿ ಡಿಸ್ಟನ್ಸ್ ಸೆನ್ಸರ್ ಇದೆ ಅದು ಹತ್ತಿರದಲ್ಲಿ ಮನುಷ್ಯ ಇರುವುದನ್ನ ಸೆನ್ಸ್ ಮಾಡುತ್ತದೆ ಆ ಕೇಸಿನಲ್ಲಿ ಕೂಡ ನಾವು ಇಮೇಜ್ ಕ್ಲಿಕ್ ಮಾಡಿ ಮಾಲಿಕನಿಗೆ ಕಳಿಸುತ್ತೇವೆ ಅಂದ್ರೆ ಜಗತ್ತಿನಲ್ಲಿ ಎಲ್ಲೆ ಇದ್ರು ಮೂರನೇ ಫೀಚರ್ ಎನಂದ್ರೆ ಮಾಲಿಕ ಎನಾದ್ರು ಆತನ ಮನೆಯ ಹತ್ರ ಏನಾಗ್ತಿದೆ ಅಂತ ತಿಳ್ಕೊಳ್ಳೊಕೆ ಬಯಸಿದ್ರೆ ಆತ ರಿಮೋಟ್ ಜಾಗದಿಂದ ಇಮೇಜ್ ಕ್ಲಿಕ್ ಮಾಡಬಹುದು IoT ಟೆಕ್ನಾಲಜಿಗಳ ಮೂಲಕ ನಾವು ಡೋರ್ ಬೆಲ್ನಿಂದ ಮಾಲಿಕನ ಸ್ಮಾರ್ಟ್ಫೋನಿಗೆ ಇಮೇಜ್ ಕಳಿಸಬಹುದು ಇದಕ್ಕೆ ನಾವು ಮುಖ್ಯವಾಗಿ Wi Fi MQTT ಮತ್ತು REST ಪ್ರೊಟೊಕಾಲ್ ಉಪಯೋಗಿಸುತ್ತಿದ್ದೆವೆ ಪೈಥಾನ್ ಲಾಂಗ್ಯುವೇಜ್ ನಲ್ಲಿ ಕೋಡಿಂಗ್ ಮತ್ತು ಸಾಫ್ಟ್ವೇರ್ ಪ್ಯಾಟರ್ನ್ ಮಾಡಲಾಗುತ್ತದೆ ಇದು ಪ್ರಾಡಕ್ಟ್ ರಸ್ಪಬರಿ ಪೈ ಜೀರೊ ಇದರಲ್ಲಿದೆ ಕ್ಯಾಮರವನ್ನ ಇದರ ಒಳಗಡೆ ಫಿಟ್ ಮಾಡಬಹುದು ಮತ್ತು ಡಿಸ್ಟನ್ಸ್ ಸೆನ್ಸರ್ ಮತ್ತು ಬಟನ್ ಇದರಲ್ಲಿದೆ ಹಾಗಾಗಿ ಬೆಲ್ ಅನ್ನು ಸಿಮುಲೇಟ್ ಮಾಡಲು ಬಟನ್ ಅನ್ನು ಒಳಗಡೆ ಇಡಲಾಗಿದೆ ಯಾರಾದರೂ ಹತ್ತಿರದಲ್ಲಿ ಓಡಾಡುತ್ತಿದ್ದಾರ ಅಂತ ವೀಕ್ಷಿಸಲು ಡಿಸ್ಟನ್ಸ್ ಸೆನ್ಸರ್ ಇದೆ ಮತ್ತು ಇಮೇಜ್ ಕ್ಲಿಕ್ ಮಾಡಲು ಕ್ಯಾಮರ ಇದೆ ಪ್ರಾಜೆಕ್ಟಿನ ಮೂಲ ಆರ್ಕಿಟೆಕ್ಚರ್ನಲ್ಲಿ ರಸ್ಪಬರಿ ಪೈ ಇದೆ 5 ಮೆಗಾಪಿಕ್ಸೆಲ್ ಕ್ಯಾಮರ ಕನೆಟ್ಕ್ ಆಗಿದೆ ಮತ್ತು GPIO ಪಿನ್ಗಳನ್ನ ಉಪಯೋಗಿಸಿಕೊಂಡು ಡಿಸ್ಟನ್ಸ್ ಸೆನ್ಸರ್ ಮತ್ತು ಬಟನ್ ಕನೆಕ್ಟ್ ಮಾಡಿದ್ದೇವೆ ಇನ್ನೊಂದು ಸರ್ವೇರ್ ರನ್ ಆಗುತ್ತಿದೆ ಅಥವಾ ಬೇರೆ ಮಷಿನ್ ಅಂದ್ರೆ REST API ಸರ್ವೇರ್ನಲ್ಲಿ ರನ್ ಆಗುತ್ತಿದೆ ಈಗ ಏನಾಗುತ್ತದೆ ಅಂದ್ರೆ ರಸ್ಪಬರಿ ಪೈನಲ್ಲಿ MQTT ಬ್ರೋಕರ್ ಇದೆ 1017 ಸಮಯವನ್ನ ಗಮನಿಸಿ ಲಿನಕ್ಸ್ ಪ್ಯಾಕೇಜ್ ಆದಂತಹ ಮಸ್ಕೀಟೊವನ್ನ ಉಪಯೋಗಿಸಿಕೊಂಡು ಕ್ರಿಯೇಟ್ ಮಾಡಲಾಗಿದೆ ಮಸ್ಕೀಟೊವನ್ನ ಉಪಯೋಗಿಸಿಕೊಂಡು MQTT ಬ್ರೋಕರ್ ಕ್ರಿಯೇಟ್ ಮಾಡಲಾಗಿದೆ ಯಾವಾಗೆಲ್ಲಾ ಕೆಲವು ಇವೆಂಟ್ಗಳು ಆಗುತ್ತವೆ ಅಂದ್ರೆ ಬೆಲ್ ಒತ್ತುವುದು ಅಥವಾ ಡಿಸ್ಟನ್ಸ್ ಸೆನ್ಸರ್ ಯಾರಾದರೂ ಅಲ್ಲಿದ್ದಾರ ಇಲ್ಲವಾ ಅನ್ನೊದನ್ನ ಚೆಕ್ ಮಾಡುವುದು ಮತ್ತು ಯಾರಾದರೂ ಮನೆಯಯ ಎದುರ ಇದ್ದಾರ ಅನ್ನೊದರ ಬಗ್ಗೆ ರಿಮೋಟ್ ಆಗಿ ಚೆಕ್ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅಂತಹ ಕೇಸ್ನಲ್ಲಿ MQTT ಇವೆಂಟ್ ಟಾಪಿಕ್ ಮೇಲೆ ಪಬ್ಲಿಷ್ ಆಗುತ್ತದೆ ಇಲ್ಲಿ ಆಂಡ್ರೆöÊಡ್ ಆಪ್ MQTT Dash ಇದೆ ಹಾಗಾಗಿ ಅದನ್ನ ಉಪಯೋಗಿಸಿಕೊಂಡು ನಾವು ಚೆಕ್ ಮಾಡಬಹುದು ಆದ್ದರಿಂದ ನೀವೇನಾದ್ರು ಬಟನ್ ಪ್ರೆಸ್ ಮಾಡಿದ್ರೆ ಇದು MQTT ಮೆಸೇಜನ್ನು ಪಬ್ಲಿಷ್ ಮಾಡುತ್ತದೆ ಮತ್ತದು ರಸ್ಪಬರಿ ಪೈ ನಲ್ಲಿರುವ ಬ್ರೋಕರ್ ಅನ್ನು ತಲುಪುತ್ತದೆ ಕ್ಯಾಮರಕ್ಕೆ ರಸ್ಪಬರಿ ಪೈ ಇಮೇಜ್ ಕ್ಲಿಕ್ ಮಾಡಲು ಇನ್ಸ್ಟçಕ್ಟ್ ಮಾಡುತ್ತದೆ ಕ್ಲಿಕ್ ಮಾಡಿದ ಇಮೇಜ್ ನಂತರ ಬೇರೆ ಮಷಿನ್ನಲ್ಲಿರುವ REST API ಸರ್ವೇರ್ಗೆ ಕಳಿಸಲಾಗುತ್ತದೆ ಅಲ್ಲಿ ಇಮೇಜ್ ಪ್ರೊಸೆಸಿಂಗ್ ಆಗುತ್ತದೆ ಈಗ ಇಮೇಜ್ ಪ್ರೊಸೆಸಿಂಗ್ ಭಾಗವನ್ನ openCV ಲೈಬ್ರರಿ ಉಪಯೋಗಿಸಿಕೊಂಡು ಮಾಡಲಾಗುತ್ತದೆ ಮತ್ತು scikit learn ಉಪಯೋಗಿಸಿಕೊಂಡು ನಾವು ಇದಕ್ಕಾಗಿ HCM ಕ್ಲಾಸಿಫೈಯರ್ ಅನ್ನು ಕ್ರಿಯೆಟ್ ಮಾಡಿದ್ದೇವೆ ಇದು ಫ್ರೇಮ್ವರ್ಕನಲ್ಲಿ ಡೀಪ್ ನ್ಯರಲ್ ನೆಟ್ವರ್ಕ್ ಟಾರ್ಚ್ ಫೇಸಿಯಲ್ ರಿಕಗ್ನಿಷನ್ಗೆ ಉಪಯೋಗಿಸುವ ಕಾರಣ ಟಾರ್ಚ್ ಅಂತ ಹೆಸರಿಡಲಾಗಿದೆ ನಮ್ಮಲ್ಲಿ ಗೊತ್ತಿರುವ ಮುಖಗಳ ಡಾಟಬೇಸ್ ಇದೆ ನಾವು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡಬಹುದು ಉಧಾಹರಣೆಗೆ ನೀವು ಫ್ಯಾಮಿಲಿ ಸದಸ್ಯರ ಮುಖಗಳನ್ನ ಉಪಯೋಗಿಸಬಹುದು ನೀವು ಅವುಗಳನ್ನ ಸ್ಟೋರ್ ಮಾಡಬಹುದು ಮತ್ತು ಕ್ಲಾಸಿಫೈಯರ್ ಕಲಿಯಬಹುದು ಆ ಮುಖಗಳಿಗೆ HCM ಕ್ಲಾಸಿಫೈಯರ್ ಇದಾದ ನಂತರ ಏನಾಗುತ್ತದೆ ಅಂದ್ರೆ REST API ಸರ್ವೇರ್ ಫೇಸ್ಗಳನ್ನು ಪ್ರೊಸೆಸ್ ಮಾಡುತ್ತದೆ ಮತ್ತು ಡಾಟಬೇಸ್ನಲ್ಲಿರುವ ಯಾರಾದ್ರು ಗೊತ್ತಿರುವ ಮನುಷ್ಯನಾ ಇಲ್ಲವಾ ಎಂಬುದನ್ನ ಚೆಕ್ ಮಾಡುತ್ತದೆ ಹೌದು ಅಂತಾದರೆ ಅದು ಓಕೆ ಏನಾದ್ರು ಗೊತ್ತಿಲ್ಲದ ಮುಖ ಆದ್ರೆ ಇದು ಯಾರೊ ಅಪರಿಚಿತ ಭೇಟಿಯಾಗಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಇವೆಂಟ್ ಅನ್ನು ಮಾಲಿಕನಿಗೆ ಟ್ರಿಗರ್ ಮಾಡುತ್ತದೆ ಯಾರೋ ಭೇಟಿಯಾಗಲು ಪ್ರಯತ್ನಿಸುತ್ತಿದ್ದಾರೆ ಅಥವಾ ಅಲ್ಲಿ ದರೋಡೆ ಆಗಿರಬಹುದು ಈ ಎರಡು ಕೇಸುಗಳಲ್ಲಿ ಫೋನಿಗೆ ಇನ್ಸ್ಟಾಲ್ ಮಾಡಿರುವ MQTT Dash ಇರುವ ಆಂಡ್ರಾಯ್ಡ್ ಆಪ್ಗೆ ನೋಟಿಫಿಕೇಷನ್ ಕಳಿಸುತ್ತದೆ ಇದು ಆಂಡ್ರಾಯ್ಡ್ ಆಪ್ ಇದನ್ನ ರಿಮೋಟ್ ಕ್ಲಿಕ್ ಉಪಯೋಗಿಸಿಕೊಂಡು ಡೋರ್ಬೆಲ್ ಮಾನಿಟರ್ ಮಾಡಬಹುದು ನೀವೇನಾದ್ರು ಈ ಜಾಗದಲ್ಲಿ ಕ್ಲಿಕ್ ಮಾಡಿದ್ರೆ ಪೈ ಇಮೇಜ್ಅನ್ನು ಕ್ಲಿಕ್ ಮಾಡುತ್ತದೆ ಇದು ಕ್ಯಾಮರ 1221 ಸಮಯವನ್ನ ಗಮನಿಸಿ ಮತ್ತು ಇದು ಈ ಭಾಗಕ್ಕೆ ಬರುತ್ತದೆ ನಾನಿದನ್ನ ಜೂಮ್ ಮಾಡಿದ್ರೆ ನೀವು ನೋಡಬಹುದು ಅರುಣ್ ಅಂತ ಗುರುತಿಸಿದೆ ಹಾಗಾಗಿ ಇದು ಇಮೇಜ ಅನ್ನು ಪಬ್ಲಿಷ್ ಮಾಡುತ್ತದೆ ಮತ್ತು ಸರ್ವೇರ್ ಗೆ ಕಳಿಸಲಾಗಿದೆ ಸರ್ವೇರ್ ಗುರುತಿಸಿದ ನಂತರ ಕ್ಲೈಂಟ್ ಆಪ್ಗೆ ವಾಪಾಸ್ ಕಳಿಸಲಾಗುವುದು ಹಾಗಾಗಿ ನೀವು ನಿಮ್ಮ ಮನೆಯ ಎದುರುಗಡೆ ಯಾರೀದ್ದಾರೆ ಎಂದು ಮಾನಿಟರ್ ಮಾಡಬಹುದು ಇದೇ ರೀತಿ ಇದು ಬಟನ್ ಮತ್ತು ಡಿಸ್ಟನ್ಸ್ ಸೆನ್ಸರ್ಗಳ ಜೊತೆ ಕೆಲಸ ಮಾಡುತ್ತದೆ